ಉಪನ್ಯಾಸ 01 ಇಂಜಿನೀರಿಂಗ್ ರೇಖಾಚಿತ್ರದ ಪರಿಚಯ ಎಲ್ಲರಿಗೂ ನಮಸ್ಕಾರ ಇಂಜಿನೀರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ NPTEL ಆನ್ಲೈನ್ ನೋಂದಣಿ ಕೋರ್ಸ್ಗೆ ಸ್ವಾಗತ ನಾನು IIT ಖರಗ್ಪುರದ ಮೆಕ್ಯಾನಿಕಲ್ ಇಂಜಿನೀರಿಂಗ್ ವಿಭಾಗದ ರಾಜರಾಮ್ ಲಕ್ಕರಾಜು ಈ ಪಠ್ಯದಲ್ಲಿ ರೇಖಾಚಿತ್ರವನ್ನು ನೋಡುವ ಮತ್ತು ಅದನ್ನು ಕಲಾತ್ಮಕ ರೇಖಾಚಿತ್ರದೊಂದಿಗೆ ಹೋಲಿಸುವ ತಾಂತ್ರಿಕ ವಿಧಾನದ ಬಗ್ಗೆ ನಾವು ಕಲಿಯುತ್ತೇವೆ 1ನೇ ಉಪನ್ಯಾಸದಲ್ಲಿ ನಾವು ಇಂಜಿನೀರಿಂಗ್ ಡ್ರಾಯಿಂಗ್ ಪರಿಚಯವನ್ನು ಒಳಗೊಳ್ಳಲಿದ್ದೇವೆ ಇಂಜಿನೀರಿಂಗ್ ಡ್ರಾಯಿಂಗ್ ಇಂಜಿನೀರ್ಗಳಿಗೆ ಅತ್ಯಗತ್ಯ ಅಂಶವಾಗಿದೆ ನಿಮ್ಮ ಆಲೋಚನೆಗಳು ಏನೇ ಇರಲಿ ನೀವು ಅದನ್ನು ರೇಖಾಚಿತ್ರಗಳು ಮತ್ತು ರೇಖಾಚಿತ್ರಗಳ ಮೂಲಕ ವ್ಯಕ್ತಪಡಿಸುತ್ತೀರಿ ಇದು ವಿನ್ಯಾಸ ಉತ್ಪಾದನಾ ತಂತ್ರಗಳು ಮತ್ತು ಇಂಜಿನೀರಿಂಗ್ ಡ್ರಾಯಿಂಗ್ ಅನ್ನು ಒಳಗೊಳ್ಳುವ ಅನೇಕ ಇಂಜಿನೀರಿಂಗ್ ಅಂಶಗಳನ್ನು ಒಳಗೊಂಡಿರುತ್ತದೆ ಉದಾಹರಣೆಗೆ ನೀವು ಏರೋಸ್ಪೇಸ್ ಇಂಜಿನೀರಿಂಗ್ ಅನ್ನು ನೋಡಿದರೆ ಅಲ್ಲಿ ಗ್ಯಾಸ್ ಟರ್ಬೈನ್ ಬ್ಲೇಡ್ಗಳು ಮತ್ತು ವಿಮಾನದ ರೆಕ್ಕೆಗಳು ಮತ್ತು ಹಲವು ಅಂಶಗಳು ಇರುತ್ತವೆ ಇವು ಅಧಿಕ ಉತ್ಪಾದನೆಯಲ್ಲಿರಬೇಕು ಮತ್ತು ಅದಕ್ಕಾಗಿ ಪ್ರಕ್ರಿಯೆಯ ಪುನರಾವರ್ತನೆಗಳಿಗಾಗಿ ನಮಗೆ ತಾಂತ್ರಿಕ ರೇಖಾಚಿತ್ರಗಳು ಬೇಕಾಗುತ್ತವೆ ಮತ್ತಷ್ಟು ಉದ್ದೇಶವೆಂದರೆ ಇಂಜಿನೀರಿಂಗ್ ಡ್ರಾಯಿಂಗ್ ಉತ್ಪಾದನಾ ಮಾರ್ಗಗಳಿಗೆ ತಲುಪಿಸುವ ರೇಖಾಚಿತ್ರಗಳ ಸರಿಯಾದ ನಿರ್ಮಾಣವನ್ನು ರಚಿಸಲು ಸಹಾಯ ಮಾಡುತ್ತದೆ ಅಂತೆಯೇ ರಾಸಾಯನಿಕ ಇಂಜಿನೀರಿಂಗ್ ಪ್ರಕ್ರಿಯೆಗಳಲ್ಲಿ ಅನೇಕ ಶಾಖ ಮತ್ತು ದ್ರವ್ಯರಾಶಿ ವರ್ಗಾವಣೆ ಸಾಧನಗಳು ಇರುತ್ತವೆ ಅದನ್ನು ಸರಿಯಾಗಿ ಪುನರುತ್ಪಾದಿಸಬೇಕಾಗಿದೆ ಪ್ರತಿಯೊಂದು ವಿನ್ಯಾಸವು ಯಾವಾಗಲೂ ಟಾಲರೆನ್ಸಸ್ ಅನ್ನು ಹೊಂದಿರುತ್ತದೆ ಆದರೆ ಈ ಇಂಜಿನೀರಿಂಗ್ ರೇಖಾಚಿತ್ರಗಳ ಮೂಲಕ ಅದನ್ನು ಕಡಿಮೆ ಮಾಡಬಹುದು ಅಂತೆಯೇ ಸಿವಿಲ್ ಮತ್ತು ಆರ್ಕಿಟೆಕ್ಚರಲ್ ಇಂಜಿನೀರ್ಗಳಿಗೆ ಕಟ್ಟಡದ ಮಾದರಿಗಳನ್ನು ನಿರ್ಮಿಸುವುದು ಅತ್ಯಗತ್ಯ ಅಂಶವಾಗಿದೆ ಮತ್ತು ಅಂತಹ ರೀತಿಯ ರೇಖಾಚಿತ್ರಗಳನ್ನು ಪಡೆಯಲು ಇಂಜಿನೀರಿಂಗ್ ಡ್ರಾಯಿಂಗ್ ಸಹಾಯ ಮಾಡುತ್ತದೆ ಮೆಕ್ಯಾನಿಕಲ್ ಇಂಜಿನೀರಿಂಗ್ ಎಲೆಕ್ಟ್ರಿಕಲ್ ಇಂಜಿನೀರಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ವಿಜ್ಞಾನಕ್ಕೂ ಇಂಜಿನೀರಿಂಗ್ ಡ್ರಾಯಿಂಗ್ ಅತ್ಯಗತ್ಯ ಅನೇಕ ಚಿಪ್ಸ್ ರೆಸಿಸ್ಟರ್ಗಳು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಕೈಗಾರಿಕೆಗಳಲ್ಲಿ ಸರಿಯಾಗಿ ಉತ್ಪಾದಿಸಬೇಕಾಗಿದೆ ಅದಕ್ಕೆ ರೇಖಾಚಿತ್ರಗಳನ್ನು ಚಿತ್ರಿಸಲು ಆಲೋಚನೆಗಳನ್ನು ಪ್ರತಿನಿಧಿಸುವ ಸರಿಯಾದ ಮಾರ್ಗದ ಅಗತ್ಯವಿರುತ್ತದೆ ಮತ್ತು ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಈ ಕಲೆಯನ್ನು ಕಲಿಯಲು ಬಯಸುವ ಅಂತಹ ತಾಂತ್ರಿಕ ಇಂಜಿನೀರ್ಗಳಿಗೆ ನಮ್ಮ ಕೋರ್ಸ್ ಮೀಸಲಾಗಿದೆ ಈ ಪಠ್ಯದಲ್ಲಿ ರೇಖೆಗಳು ವಕ್ರಾಕೃತಿಗಳು ಮತ್ತು ವಿವಿಧ ಯಾಂತ್ರಿಕ ಭಾಗಗಳನ್ನು ಹೇಗೆ ಚಿತ್ರಿಸುವುದು ಎಂದು ನಾವು ಕಲಿಯುತ್ತೇವೆ ಆರ್ಥೋಗ್ರಾಫಿಕ್ ಪಾಯಿಂಟ್ಗಳು ರೇಖೆಗಳು ಪ್ಲೇನ್ಸ್ ಪ್ರೊಜೆಕ್ಷನ್ಸ್ ಪ್ರಿನ್ಸಿಪಲ್ ಮತ್ತು ಆಕ್ಸಿಲರೀ ವೀಕ್ಷಣೆಗಳು ನಿರ್ದಿಷ್ಟ ದಿಕ್ಕಿನಲ್ಲಿರುವ ವೀಕ್ಷಣೆಗಳು ವಿಭಾಗೀಯ ವೀಕ್ಷಣೆಗಳು ರೇಖೆಗಳು ಪ್ಲೇನ್ಗಳು ಮತ್ತು ಘನವಸ್ತುಗಳ ಛೇದಕವನ್ನು ಸಹ ನೋಡಲು ನಾವು ಪ್ರಯತ್ನಿಸುತ್ತೇವೆ ಮೇಲ್ಮೈಗಳ ಅಭಿವೃದ್ಧಿ ಆಯಾಮಗಳನ್ನು ಹೇಗೆ ನೀಡುವುದು ಫಿಟ್ಸ್ ಮತ್ತು ಟಾಲರೆನ್ಸಸ್ ಅನ್ನು ಹೇಗೆ ಪ್ರತಿನಿಧಿಸುವುದು ಮತ್ತು ಈ ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನು ಚಿತ್ರಿಸಲು ಕಂಪ್ಯೂಟರ್ಗಳನ್ನು ಹೇಗೆ ಬಳಸುವುದು ಎಂಬುದರ ಬಗ್ಗೆಯೂ ನಾವು ಪ್ರಯತ್ನಿಸುತ್ತೇವೆ ಅಸೆಂಬ್ಲಿ ಮತ್ತು ವಿನ್ಯಾಸ ಅಭ್ಯಾಸದ ವಿಷಯದಲ್ಲಿ ನಾವು ಸ್ವಲ್ಪ ಪ್ರಾಥಮಿಕ ಹ್ಯಾಂಡ್ಸ್ ಆನ್ ಅನ್ನು ಸಹ ಒಳಗೊಳ್ಳುತ್ತೇವೆ ಇಂಜಿನೀರಿಂಗ್ ರೇಖಾಚಿತ್ರಗಳು ತಾಂತ್ರಿಕ ರೇಖಾಚಿತ್ರದ ತಂತ್ರಗಳನ್ನು ಮತ್ತು ಗುಣಮಟ್ಟ ಅಭ್ಯಾಸವನ್ನು ಕಲಿಯಲು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡುತ್ತದೆ ಉಪನ್ಯಾಸಗಳ ಕೊನೆಯಲ್ಲಿ ಒಬ್ಬರು ಕೆಲಸ ಮಾಡುವ ಅಸೆಂಬ್ಲಿ ಡ್ರಾಯಿಂಗ್ ಅನ್ನು ಓದಲು ಮಲ್ಟಿವ್ಯೂ ಆರ್ಥೋಗ್ರಾಫಿಕ್ ರೇಖಾಚಿತ್ರಗಳಲ್ಲಿ ಯಾಂತ್ರಿಕ ಘಟಕಗಳನ್ನು ಪ್ರತಿನಿಧಿಸಲು ಪರಿಕಲ್ಪನಾ ವಿನ್ಯಾಸ ರೇಖಾಚಿತ್ರಗಳನ್ನು ರಚಿಸಲು ಮತ್ತು ಜೋಡಣೆ ರೇಖಾಚಿತ್ರಗಳನ್ನು ರಚಿಸಲು ಸಾಧ್ಯವಾಗುತ್ತದೆ ತಾಂತ್ರಿಕ ರೇಖಾಚಿತ್ರ ಕೌಶಲ್ಯಗಳನ್ನು ಕಲಿಯುವುದು ಮತ್ತು ರೇಖಾಚಿತ್ರಗಳನ್ನು ಪ್ರತಿನಿಧಿಸಲು SOLIDWORKS ಸಾಫ್ಟ್ವೇರ್ನಂತಹ ಕಂಪ್ಯೂಟರ್ಗಳನ್ನು ಬಳಸುವುದು ಇದರ ಉದ್ದೇಶವಾಗಿದೆ ಈ ಪಠ್ಯದಲ್ಲಿ ನಾವು 12 ಮಾಡ್ಯೂಲ್ಗಳನ್ನು ಒಳಗೊಳ್ಳುತ್ತೇವೆ 1 ಇಂಜಿನೀರಿಂಗ್ ರೇಖಾಚಿತ್ರಗಳ ಪರಿಚಯ ಕೋನಿಕ್ ವಿಭಾಗಗಳನ್ನು ಹೇಗೆ ಅರ್ಥಮಾಡಿಕೊಳ್ಳುವುದು ಮತ್ತು ಅವುಗಳನ್ನು ಪ್ರತಿನಿಧಿಸುವುದು ಎಂಬುದರ ಕುರಿತು 2 ಮಾಡ್ಯೂಲ್ಗಳು ವಿಭಾಗಗಳು ಮತ್ತು ವಿಭಾಗೀಯ ವೀಕ್ಷಣೆಗಳನ್ನು ಪ್ರತ್ಯೇಕ ಮಾಡ್ಯೂಲ್ನಂತೆ ಮತ್ತು ಐಸೊಮೆಟ್ರಿಕ್ ಪ್ರೊಜೆಕ್ಷನ್ಗಳನ್ನು ಹೇಗೆ ಪ್ರತಿನಿಧಿಸುವುದು ಎಂಬ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ಗಳ ಮೇಲಿನ 2 ಮಾಡ್ಯೂಲ್ಗಳು ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ನ ಅವಲೋಕನದ ಮೇಲೆ 4 ಮಾಡ್ಯೂಲ್ಗಳು ಅಂದರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಬಗ್ಗೆ ತಿಳಿದುಕೊಳ್ಳುವುದು ಮತ್ತು ಕಂಪ್ಯೂಟರ್ ಸಾಫ್ಟ್ವೇರ್ ಬಳಸಿ ಅವುಗಳನ್ನು ಚಿತ್ರಿಸುವುದು ಮತ್ತು ನಿರ್ದಿಷ್ಟ ಸಮಸ್ಯೆಯನ್ನು ತೆಗೆದುಕೊಳ್ಳುವ ಮತ್ತು ವಿನ್ಯಾಸ ಯೋಜನೆಯನ್ನು ಮಾಡುವ 2 ಮಾಡ್ಯೂಲ್ಗಳು ನಾವು ಅನುಸರಿಸಿದ ಗುಣಮಟ್ಟ ಪಠ್ಯಪುಸ್ತಕಗಳು ಎನ್ ಭಟ್ ಮತ್ತು ಇತರರಿಂದ ಇಂಜಿನೀರಿಂಗ್ ಡ್ರಾಯಿಂಗ್ ಡಿ ಕುಲಕರ್ಣಿ ಮತ್ತು ಇತರರಿಂದ ಆಟೋಕ್ಯಾಡ್ನೊಂದಿಗೆ ಇಂಜಿನೀರಿಂಗ್ ಗ್ರಾಫಿಕ್ಸ್ ಒನ್ವೋಬ್ಲು ಸಿಆರ್ಸಿ ಪ್ರೆಸ್ನ ಇಂಟ್ರೋಡಕ್ಷನ್ ಟೊ ಸೋಲಿಡ್ ವರ್ಕ್ಸ್ ಮತ್ತು ಅದರ ಮೇಲೆ ಅದನ್ನು ವ್ಯಾಪಕ ರೀತಿಯಲ್ಲಿ ಸರಿದೂಗಿಸಲು ನಾವು ಅನೇಕ ಆನ್ಲೈನ್ ಸಂಪನ್ಮೂಲಗಳನ್ನು ಬಳಸಿದ್ದೇವೆ ಈ ಉಲ್ಲೇಖಗಳು ಮತ್ತು ವಸ್ತುಗಳನ್ನು ನಾವು ಎಲ್ಲೆಲ್ಲಿ ಬಳಸಿದ್ದೇವೆಯೋ ಅಲ್ಲಿ ಅದನ್ನು ನಾವು ಸೂಕ್ತವಾಗಿ ಪ್ರತಿನಿಧಿಸಿದ್ದೇವೆ ಮತ್ತು ಕೆಲವರು ಅವುಗಳನ್ನು ಒಪ್ಪಿಕೊಂಡಿದ್ದಾರೆ ಇಂಜಿನೀರಿಂಗ್ ಅಭ್ಯಾಸಗಳು ಕಳೆದ ಕೆಲವು ನೂರು ವರ್ಷಗಳಿಂದಲೂ ಇವೆ ಆದ್ದರಿಂದ ನಾವು ಈ ಮೂಲಗಳನ್ನು ಸೂಕ್ತವಾಗಿ ಒಪ್ಪಿಕೊಂಡಿದ್ದೇವೆ ಮತ್ತು ಸ್ವೀಕೃತಿಯ ವಿಷಯದಲ್ಲಿ ಯಾವುದೇ ಲೋಪಗಳಿದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಮೊದಲ ಮಾಡ್ಯೂಲ್ ಇಂಜಿನೀರಿಂಗ್ ರೇಖಾಚಿತ್ರಗಳ ಪರಿಚಯವನ್ನು ಒಳಗೊಂಡಿದೆ ಅದರಲ್ಲಿ ನಾವು ಡ್ರಾಯಿಂಗ್ ಉಪಕರಣಗಳು ಅಕ್ಷರಗಳನ್ನು ಹೇಗೆ ಬಳಸುವುದು ಮತ್ತು ಇಂಜಿನೀರಿಂಗ್ ಡ್ರಾಯಿಂಗ್ಗಾಗಿ ನಾವು ಯಾವ ರೀತಿಯ ಪೇಪರ್ಗಳು ಲೇಯೌಟ್ಗಳನ್ನು ಬಳಸಬೇಕು ಮತ್ತು ಜ್ಯಾಮಿತೀಯ ವಕ್ರಾಕೃತಿಗಳ ಆಯಾಮ ಮತ್ತು ಟಾಲರೆನ್ಸಸ್ ಅನ್ನು ಪ್ರತಿನಿಧಿಸುವುದನ್ನು ಸಹ ನಾವು ಒಳಗೊಳ್ಳುತ್ತವೆ ಕಲಾತ್ಮಕ ರೀತಿಯಲ್ಲಿ ನಾವು ರೇಖಾಚಿತ್ರಗಳನ್ನು ಚಿತ್ರಿಸುತ್ತೇವೆ ಉದಾಹರಣೆಗೆ ಒಬ್ಬ ಕಲಾವಿದನಿಂದ ಚಿತ್ರಿಸಿದ ರಾಕೆಟ್ ಅನ್ನು ನಾನು ಇಲ್ಲಿ ತೋರಿಸುತ್ತಿದ್ದೇನೆ ಆ ರಾಕೆಟ್ನಿಂದ ನಿಷ್ಕಾಸ ಅನಿಲ ಹೊರಬರುತ್ತದೆ ಮತ್ತು ಹೀಗೆ ನ್ಯೂಟನ್ನ 3 ನೇ ನಿಯಮದಿಂದಾಗಿ ಆವೇಗವನ್ನು ನೀಡುತ್ತದೆ ಆದ್ದರಿಂದ ರಾಕೆಟ್ ಮೇಲಕ್ಕೆ ಹಾರಿಹೋಗುತ್ತದೆ ಇಲ್ಲಿ ರಾಕೆಟ್ ಆಕಾರ ಅನಿಯಂತ್ರಿತವಾಗಿದೆ ಇದು ದಕ್ಷ ವಿನ್ಯಾಸವಾಗಲಿ ಅಥವಾ ಇಲ್ಲದಿರಲಿ ನಮಗೆ ತಿಳಿದಿಲ್ಲದಿರಬಹುದು ಆದರೆ ಇಂಜಿನೀರಿಂಗ್ ಡ್ರಾಯಿಂಗ್ ಕನಿಷ್ಠ ಏರೋಡಿನಮಿಕಲ್ ಮಾದರಿಗಳು ಸ್ಥಿರತೆ ರಚನಾತ್ಮಕ ಶಕ್ತಿ ಮತ್ತು ಅನೇಕ ಪ್ರಾತಿನಿಧ್ಯಗಳ ವಿಷಯದಲ್ಲಿ ದಕ್ಷ ವಿನ್ಯಾಸಗಳನ್ನು ಒಳಗೊಂಡಿರುತ್ತದೆ ಯಾವುದನ್ನಾದರೂ ವಿನ್ಯಾಸಗೊಳಿಸಲು ನಾವು ಮೊದಲು ನ್ಯೂಟನ್ ಮೆಕ್ಯಾನಿಕ್ಸ್ನಂತಹ ತತ್ವಗಳನ್ನು ಬಳಸುತ್ತೇವೆ ಮತ್ತು ಅಲ್ಲಿಂದ ನಾವು ಒತ್ತಡಗಳನ್ನು ಮತ್ತು ಬಲಗಳನ್ನು ತಡೆಹಿಡಿಯಬಲ್ಲ ವಸ್ತು ಗಾತ್ರ ಮತ್ತು ಅಡ್ಡ ವಿಭಾಗದ ಪ್ರದೇಶಗಳನ್ನು ಪ್ರತಿನಿಧಿಸುತ್ತೇವೆ ಮತ್ತು ಅಲ್ಲಿಂದ ವಾಸ್ತವಿಕ ಪ್ರಾತಿನಿಧ್ಯವನ್ನು ಚಿತ್ರಿಸಲು ಪ್ರಯತ್ನಿಸಿ ಅಲ್ಲಿಂದ ನಾವು ಉತ್ಪಾದನಾ ಮಾರ್ಗಗಳಿಗೆ ಸಲ್ಲಿಸುತ್ತೇವೆ ಮತ್ತು ಉತ್ಪಾದನೆ ಮತ್ತು ಉತ್ಪಾದನಾ ಮಾರ್ಗಗಳು ಆ ರೀತಿಯ ವಸ್ತುವನ್ನು ರಚಿಸುತ್ತವೆ ಮತ್ತು ಇಂಜಿನೀರಿಂಗ್ ವಿನ್ಯಾಸಕ್ಕೆ ಪುನರಾವರ್ತನೆ ತುಂಬಾ ಅಗತ್ಯವಿದೆ ಉದಾಹರಣೆಗೆ ರಾಕೆಟ್ ಅನ್ನು ನೋಡುವ ಇಂಜಿನೀರಿಂಗ್ ವಿಧಾನವು ರೇಖಾಚಿತ್ರವನ್ನು ಪ್ರತಿನಿಧಿಸುವ ಕಲಾತ್ಮಕ ವಿಧಾನಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಇಲ್ಲಿ ಸರಳ ರಾಕೆಟ್ ಅನೇಕ ಭಾಗಗಳನ್ನು ಒಳಗೊಂಡಿದೆ ಈ ರಾಕೆಟ್ ವಿನ್ಯಾಸಗೊಳಿಸಲು ಇಲ್ಲಿ ಹಬ್ ಮರು ಪ್ರವೇಶ ಆಕಾರ ಬಹುಶಃ ರೆಕ್ಕೆ ಮತ್ತು ಸಂಯೋಜಿತ ಘಟಕಗಳು ಮತ್ತು ಅನೇಕ ಘಟಕಗಳು ಒಳಗೊಂಡಿರುತ್ತವೆ ಈ ರಾಕೆಟ್ನ ವಿಭಾಗೀಯ ನೋಟವೂ ಸಹ ಮುಖ್ಯವಾಗಿದೆ ಅವುಗಳಲ್ಲಿ ಕೆಲವು ಥ್ರಸ್ಟರ್ಗಳನ್ನು ಹೊಂದಿವೆ ಅವುಗಳಲ್ಲಿ ಕೆಲವು ದೇಹದ ಬೆಂಬಲಗಳನ್ನು ಹೊಂದಿವೆ ಅವುಗಳಲ್ಲಿ ಕೆಲವು ಕೋರ್ಗಳನ್ನು ಹೊಂದಿವೆ ಅವುಗಳಲ್ಲಿ ಕೆಲವು ಶಂಕುವಿನಾಕಾರದ ರೀತಿಯ ಆಕಾರಗಳನ್ನು ಹೊಂದಿವೆ ಮತ್ತು ಇತ್ಯಾದಿ ಕಟ್ ವಿಭಾಗವು ಸಹ ಅನೇಕ ಇಂಜಿನೀರಿಂಗ್ ಉಪಕರಣಗಳನ್ನು ಒಳಗೊಂಡಿದೆ ಯಾರದಾರು ರಾಕೆಟ್ ಅನ್ನು ಪುನರ್ನಿರ್ಮಿಸಲು ಬಯಸಿದರೆ ಈ ಎಲ್ಲ ವಿಷಯಗಳನ್ನು ಪ್ರತಿನಿಧಿಸಬೇಕು ಮತ್ತು ಪುನರುತ್ಪಾದಿಸಬೇಕು ಆದ್ದರಿಂದ ಕಲಾತ್ಮಕ ಮಾರ್ಗವು ಯಾವಾಗಲೂ ಉತ್ತಮ ಮತ್ತು ಸರಳವಾಗಿರುತ್ತದೆ ಇಂಜಿನೀರಿಂಗ್ ಮಾರ್ಗವು ಬಹಳ ಸಂಕೀರ್ಣವಾದ ರೇಖಾಚಿತ್ರಗಳನ್ನು ಒಳಗೊಂಡಿರುತ್ತದೆ ಪ್ರತಿಯೊಂದು ಘಟಕವು ನಿಖರವಾಗಿ ಏನು ಕಾರ್ಯನಿರ್ವಹಿಸುತ್ತಿದೆ ಮತ್ತು ಏನು ಮಾಡುತ್ತಿದೆ ಮತ್ತು ಅದರ ಆಯಾಮಗಳು ಯಾವುವು ಮತ್ತು ಆ ಕತ್ತರಿಸಿದ ವಿಭಾಗವು ಹೇಗೆ ಕಾಣುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಇಲ್ಲಿ ಉದಾಹರಣೆಗೆ ಇಂಜಿನೀರಿಂಗ್ ಮಾರ್ಗಕ್ಕಾಗಿ ಕೆಲವು ಸಾಲುಗಳ ಬಾಣಗಳು ನಿಂಬಸ್ ಆಯಾಮಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ಅವುಗಳಲ್ಲಿ ಕೆಲವು ಶೀರ್ಷಿಕೆಗಳು ಘಟಕಗಳು ವಿಭಾಗೀಯ ವೀಕ್ಷಣೆಗಳು ಯಾರು ಅದನ್ನು ಮಾಡಿದರು ಅದರ ಪ್ರಮುಖ ಅಂಶಗಳು ಯಾವುವು ಮತ್ತು ಮುಂತಾದವುಗಳಿವೆ ಮತ್ತು ನಮ್ಮ ಇಂಜಿನೀರಿಂಗ್ ರೇಖಾಚಿತ್ರವು ವಿಷಯಗಳನ್ನು ಚಿತ್ರಿಸುವ ಮತ್ತು ರೇಖಾಚಿತ್ರಗಳನ್ನು ಪ್ರತಿನಿಧಿಸುವ ಈ ಮೂಲ ಯೋಜನೆಯ ಬಗ್ಗೆ ತಿಳಿದುಕೊಳ್ಳುತ್ತಿದೆ ಮರುಸಂಗ್ರಹಿಸಲು ಉತ್ಪನ್ನ ಉತ್ಪಾದನೆಯ ಎಲ್ಲಾ ಹಂತಗಳು ಚಿತ್ರಾತ್ಮಕ ಸ್ವರೂಪದಲ್ಲಿ ಉತ್ಪನ್ನದ ಮೂಲ ಕಲ್ಪನೆಯ ಅಭಿವ್ಯಕ್ತಿಯನ್ನು ಒಳಗೊಂಡಿರುತ್ತವೆ ಇದನ್ನು ಇಂಜಿನೀರಿಂಗ್ ಡ್ರಾಯಿಂಗ್ ಮತ್ತು ಹೆಚ್ಚಿನ ವಿನ್ಯಾಸ ಎಂದು ವ್ಯಾಪಕವಾಗಿ ಕರೆಯಲಾಗುತ್ತದೆ ಪ್ರಸ್ತುತ ಕೋರ್ಸ್ ತಾಂತ್ರಿಕ ರೇಖಾಚಿತ್ರ ಕೌಶಲ್ಯ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ನಲ್ಲಿ ಒಳಗೊಂಡಿರುವ ಮೂಲ ಪರಿಕಲ್ಪನೆಗಳನ್ನು ಕಲಿಯಲು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುತ್ತದೆ ಉದಾಹರಣೆಗೆ ನಾವು ಬಾಹ್ಯಾಕಾಶ ಕೇಂದ್ರವನ್ನು ಆರಿಸೋಣ ಭೂಮಿಯಿಂದ 100 ಕಿಲೋಮೀಟರ್ ಎತ್ತರದಲ್ಲಿ ಇರುವ ಬಾಹ್ಯಾಕಾಶ ಕೇಂದ್ರದ ನಿಜವಾದ ಚಿತ್ರಣ ಇದು ಇದು ಸೌರ ಫಲಕಗಳು ಥ್ರಸ್ಟರ್ಗಳು ಮತ್ತು ಇತರ ಹಲವು ವಿಷಯಗಳನ್ನು ಒಳಗೊಂಡಿದೆ ನಾವು ಅದನ್ನು ಅಬ್ಸ್ಟ್ರಾಕ್ಟ್ ಅರ್ಥದಲ್ಲಿ ನೋಡಿದರೆ ಅದು ಅನೇಕ ಭಾಗಗಳ ಜೋಡಣೆಯಾಗಿದೆ ಉದಾಹರಣೆಗೆ ಸ್ಕೈಲ್ಯಾಬ್ 1950 1960 ರ ಪ್ರಸಿದ್ಧ ಬಾಹ್ಯಾಕಾಶ ಕೇಂದ್ರವು ಅನೇಕ ಸೌರ ಫಲಕಗಳು ಗೈರೊಸ್ಕೋಪ್ಗಳು ಮತ್ತು ಉಪಕರಣಗಳನ್ನು ಒಳಗೊಂಡಿದೆ ಉದಾಹರಣೆಗೆ ಇದು ಮೈಕ್ರೊಮೆಟರಾಯ್ಡ್ ಗುರಾಣಿಗಳು ನಿದ್ರೆಯ ವಿಭಾಗಗಳು ವಾರ್ಡ್ರೂಮ್ಗಳು ತ್ಯಾಜ್ಯ ವಿಭಾಗಗಳು ಏರ್ಲಾಕ್ ಮಾಡ್ಯೂಲ್ಗಳು ಬಹು ಅಡಾಪ್ಟರುಗಳು ಕಮಾಂಡ್ ಮತ್ತು ಸೇವಾ ಮಾಡ್ಯೂಲ್ಗಳು ದೂರದರ್ಶಕ ಘಟಕಗಳು ಮತ್ತು ಕಾರ್ಯಾಗಾರ ಘಟಕಗಳನ್ನು ಒಳಗೊಂಡಿರಬಹುದು ಆದ್ದರಿಂದ ಪ್ರತಿಯೊಂದು ಘಟಕ ಅದನ್ನು ಎಚ್ಚರಿಕೆಯಿಂದ ಚಿತ್ರಿಸಬೇಕು ಇದು ಕೆಲವು ವಿನ್ಯಾಸ ಅಭ್ಯಾಸಗಳನ್ನು ಅನುಸರಿಸುತ್ತದೆ ಮತ್ತು ಫ್ಯಾಬ್ರಿಕೇಶನ್ ಘಟಕಕ್ಕೆ ಅಥವಾ ಉತ್ಪಾದನಾ ಹುಡುಗರಿಗೆ ಸರಬರಾಜು ಮಾಡಲಾಗುತ್ತದೆ ಆಯಾಮಗಳೊಂದಿಗೆ ಆ ತಾಂತ್ರಿಕ ರೇಖಾಚಿತ್ರವನ್ನು ಆಧರಿಸಿ ಯಾರಾದರೊಬ್ಬರು ಪ್ರತಿ ಘಟಕವನ್ನು ಉತ್ಪಾದಿಸಲು ಸಾಧ್ಯವಾಗುತ್ತದೆ ಮತ್ತು ಯಾವ ಘಟಕವು ಯಾವುದಕ್ಕೆ ಜೋಡಿಸಬೇಕು ಎಂದು ಅವರಿಗೆ ತಿಳಿದಿದೆ ವಿಶಿಷ್ಟವಾಗಿ ಈ ಇಂಜಿನೀರಿಂಗ್ ರೇಖಾಚಿತ್ರಗಳು ಹೆಚ್ಚಿನ ಸಂಖ್ಯೆಯ ವೈಯಕ್ತಿಕ ಘಟಕಗಳನ್ನು ಹೊಂದಿರಬಹುದು ಉದಾಹರಣೆಗೆ ಈ ಸ್ಕೈಲ್ಯಾಬ್ಗಾಗಿ ಬಾಹ್ಯಾಕಾಶ ಕೇಂದ್ರವು ಸುಮಾರು 10 ಲಕ್ಷ ಘಟಕಗಳನ್ನು ಒಳಗೊಂಡಿದೆ ಯಾವ ಘಟಕವನ್ನು ಎಲ್ಲಿ ಜೋಡಿಸಬೇಕು ಎಂದು ನೆನಪಿಟ್ಟುಕೊಳ್ಳುವುದು ಯಾವುದೇ ಮನುಷ್ಯನಿಗೆ ಸುಲಭವಲ್ಲ ಮತ್ತು ಈ ಘಟಕಗಳನ್ನು ಒಂದೇ ವ್ಯಕ್ತಿ ಅಥವಾ ಒಂದೇ ಘಟಕದಿಂದ ಮಾಡಲಾಗಿಲ್ಲ ಈ ರೇಖಾಚಿತ್ರಗಳನ್ನು ವಿವಿಧ ಉತ್ಪಾದನಾ ಘಟಕಗಳಿಗೆ ವಿತರಿಸಲಾಗುತ್ತದೆ ಮತ್ತು ಪ್ರತ್ಯೇಕ ಘಟಕಗಳನ್ನು ತಯಾರಿಸಲಾಗುತ್ತದೆ ಆದ್ದರಿಂದ ಈ ಕೈಗಾರಿಕೆಗಳ ನಡುವೆ ಸಿಂಕ್ರೊನೈಸೇಶನ್ ಸಮಸ್ಯೆಗಳು ಯಾವಾಗಲೂ ಇರುತ್ತವೆ ಮತ್ತು ಇಂಜಿನೀರಿಂಗ್ ರೇಖಾಚಿತ್ರಗಳ ಮೂಲಕ ಸಂವಹನಗೊಳ್ಳುತ್ತವೆ ಉದಾಹರಣೆಗೆ ಈ ಎಡಗೈ ಭಾಗದಲ್ಲಿ ಈ ರೀತಿಯ ಪ್ರತ್ಯೇಕ ಘಟಕಗಳನ್ನು ಪ್ರತಿನಿಧಿಸುವಂತಹ ಇಂಜಿನೀರಿಂಗ್ ರೇಖಾಚಿತ್ರವನ್ನು ನಾವು ತೋರಿಸುತ್ತೇವೆ ಮತ್ತು ಇದು ಪ್ರತ್ಯೇಕವಾಗಿ ಥ್ರಸ್ಟರ್ಗಳನ್ನು ಹೊಂದಿರುವ ಅನೇಕ ಉಪ ಡ್ರಾಯಿಂಗ್ ಶೀಟ್ಗಳನ್ನು ಹೊಂದಿರುತ್ತದೆ ಗೈರೊಸ್ಕೋಪ್ ಅನ್ನು ಪ್ರತ್ಯೇಕವಾಗಿ ಹೊಂದಿರುತ್ತದೆ ವಿಭಾಗೀಯ ಸ್ಥಳ ನಟ್ ಮತ್ತು ಬೋಲ್ಟ್ಗಳನ್ನು ಸಹ ಈ ಕೈಗಾರಿಕೆಗಳಿಗೆ ಪ್ರತ್ಯೇಕವಾಗಿ ಪೂರೈಸುತ್ತದೆ ಮತ್ತು ಆ ರೇಖಾಚಿತ್ರಗಳನ್ನು ಆಧರಿಸಿ ಅವರು ಮಾದರಿಯನ್ನು ಪುನರಾವರ್ತಿಸುತ್ತಾರೆ ಮತ್ತು ಸಂರಚನೆಗಳನ್ನು ಪುನರುತ್ಪಾದಿಸುತ್ತಾರೆ ಉದಾಹರಣೆಗೆ ನಾವು ವಿಂಡ್ ಫಾರ್ಮ್ ತೆಗೆದುಕೊಳ್ಳುತ್ತಿದ್ದರೆ ಅದು ವಿಂಡ್ ಟರ್ಬೈನ್ ಬ್ಲೇಡ್ಗಳು ಮತ್ತು ಪೋಸ್ಟ್ ಮ್ಯಾಸಿವ್ ಪೋಸ್ಟ್ ಅನ್ನು ಹೊಂದಿರುತ್ತದೆ ಇದು ಸುಮಾರು 50 ಮೀಟರ್ ಎತ್ತರ ಈ ವಿಂಡ್ ಟರ್ಬೈನ್ ಬ್ಲೇಡ್ಗಳ ಸುಮಾರು 20 ಮೀಟರ್ ವ್ಯಾಸ ಮತ್ತು ವಿಂಡ್ ಫಾರ್ಮ್ ಅನೇಕ ವಿಂಡ್ ಟರ್ಬೈನ್ಗಳನ್ನು ಹೊಂದಿರುತ್ತದೆ ಮತ್ತು ಈ ವಿಂಡ್ ಟರ್ಬೈನ್ ಬ್ಲೇಡ್ಗಳು ಪೋಸ್ಟ್ ಮತ್ತು ಆಯಾಮಗಳ ಟಾಲರೆನ್ಸಸ್ ಮತ್ತು ಉತ್ಪಾದನೆಗೆ ಬಳಸುವ ವಸ್ತುಗಳಿಗೆ ಡ್ರಾಯಿಂಗ್ ಶೀಟ್ ಇಲ್ಲದಿದ್ದರೆ ಪ್ರತಿ ವಿಂಡ್ ಟರ್ಬೈನ್ ಗಳನ್ನು ಮರು ಪ್ರತಿನಿಧಿಸಲಾಗುತ್ತದೆ ಮತ್ತು ತಯಾರಿಸಲಾಗುತ್ತದೆ ಯಾವುದೇ ಉತ್ಪಾದನಾ ಘಟಕವು ಅಂತಹ ರೀತಿಯ ಪುನರಾವರ್ತಿತ ಮಾದರಿಗಳನ್ನು ಪುನರುತ್ಪಾದಿಸುವುದು ಸುಲಭವಲ್ಲ ಇದು ಟರ್ಬೈನ್ಗೆ ಸಹ ಬಹಳ ಸಂಕೀರ್ಣವಾದ ವಿವರಗಳನ್ನು ಒಳಗೊಂಡಿದೆ ಅಂತಹದ್ದು ಜನರೇಟರ್ ವಿಂಡ್ ವೇನ್ಸ್ ಕಡಿಮೆ ವೇಗದ ಶಾಫ್ಟ್ಗಳು ನೇಸೆಲ್ ಟವರ್ಗಳು ಯಾ ಮೆಕ್ಯಾನಿಸಂ ಗೇರ್ ಬಾಕ್ಸ್ ಮತ್ತು ಅನೇಕ ಘಟಕಗಳು ಪ್ರತಿಯೊಂದು ಘಟಕವನ್ನು ಸಹ ಸರಿಯಾಗಿ ಜೋಡಿಸಬೇಕು ಮತ್ತು ಈ ಇಂಜಿನೀರಿಂಗ್ ಡ್ರಾಯಿಂಗ್ ಕೋರ್ಸ್ ಈ ಅಸೆಂಬ್ಲಿ ಕೆಲಸಗಳನ್ನು ಹೇಗೆ ಮಾಡಬೇಕೆಂದು ಮತ್ತು ಅಗತ್ಯ ರೇಖಾಚಿತ್ರಗಳನ್ನು ಹೇಗೆ ಪ್ರತಿನಿಧಿಸಬೇಕು ಎಂಬುದನ್ನು ನಿಮಗೆ ಕಲಿಸುತ್ತದೆ ಈ ಕೋರ್ಸ್ನ ಅಂತ್ಯದ ವೇಳೆಗೆ ನೀವು ಇಂಜಿನೀರಿಂಗ್ ರೇಖಾಚಿತ್ರಗಳು ಆಯಾಮಗಳು ಟಾಲರೆನ್ಸಸ್ ಪೆಟ್ಟಿಗೆಗಳು ಮತ್ತು ವಿಭಾಗೀಯ ನೋಟಗಳನ್ನು ಅರ್ಥಮಾಡಿಕೊಳ್ಳುವ ಸ್ಥಿತಿಯಲ್ಲಿರುತ್ತೀರಿ ನಾನು ಮೊದಲೇ ಹೇಳಿದಂತೆ ಇದು ಕೇವಲ ಯಾಂತ್ರಿಕ ಮತ್ತು ಏರೋಸ್ಪೇಸ್ ಇಂಜಿನೀರಿಂಗ್ಗೆ ಮಾತ್ರವಲ್ಲ ಸಿವಿಲ್ ಇಂಜಿನೀರಿಂಗ್ ಮತ್ತು ನಿರ್ಮಾಣಕ್ಕೂ ರೇಖಾಚಿತ್ರ ಪ್ರಮುಖ ಪಾತ್ರ ವಹಿಸುತ್ತದೆ ಇಲ್ಲಿ ಎಡ ಬದಿಯಲ್ಲಿ ಮುಂಬಯಿಯಿಂದ ಬಂದ್ರಾ ವರ್ಲಿ ಸಮುದ್ರ ಸಂಪರ್ಕದಂತಹ ಸರಳ ಉದಾಹರಣೆಯನ್ನು ತೋರಿಸಲಾಗಿದೆ ಇದು ಬಹಳ ಉದ್ದವಾದ ಸೇತುವೆಯನ್ನು ಹೊಂದಿದೆ ಮತ್ತು ಅನೇಕ ಬೀಮ್ಗಳು ಮತ್ತು ಕಾಲಮ್ಗಳಿವೆ ಮತ್ತು ಬಾಂದ್ರಾ ಮತ್ತು ವರ್ಲಿಯ ನಡುವಿನ ಅಂತರವನ್ನು ಬಲಭಾಗದ ಪ್ಲಾಟ್ನಲ್ಲಿ ಉಲ್ಲೇಖಿಸಲಾಗಿದೆ ಇದು ಸುಮಾರು 4 7 ಕಿಲೋಮೀಟರ್ ಇದೆ ಮತ್ತು ಈ ಸಸ್ಪೆನ್ಷನ್ಗಳನ್ನು ಎಲ್ಲಿ ರಚಿಸಬೇಕು ಎಲ್ಲಿ ಪೈಲಾನ್ ರಚಿಸಬೇಕು ಈ ಸೇತುವೆಯನ್ನು ಹೇಗೆ ನಿರ್ಮಿಸಬೇಕು ಎಂಬಂತಹ ಎಲ್ಲವನ್ನೂ ಸ್ಕೀಮ್ಯಾಟಿಕ್ ರೀತಿಯಲ್ಲಿ ನಿರೂಪಿಸಲಾಗಿದೆ ಇದು ಇಂಜಿನೀರಿಂಗ್ ಡ್ರಾಯಿಂಗ್ನ ಒಂದು ಭಾಗವಾಗಿದೆ ಸಂಕೀರ್ಣವಾದ ವಿಷಯವೆಂದರೆ ಮಧ್ಯದಲ್ಲಿ ಇನ್ನೂ ಹೆಚ್ಚಿನ ಆಂತರಿಕ ವಿವರಗಳನ್ನು ತೋರಿಸಲಾಗಿದೆ ಇದು ದ್ರವ್ಯರಾಶಿ ಭಂಗಿ ಆಯಾಮಗಳು ಸ್ತಂಭದಿಂದ ಸ್ತಂಭದ ಸ್ಥಳಗಳು ಮತ್ತು ಅನೇಕ ವಿಷಯಗಳನ್ನು ಒಳಗೊಂಡಿದೆ ಈ ಪಠ್ಯದ ಸಮಯದಲ್ಲಿ ವಿದ್ಯಾರ್ಥಿಯು ಕೈಗಾರಿಕೆಗಳಲ್ಲಿ ಬಳಸುವ ಇಂಜಿನೀರಿಂಗ್ ರೇಖಾಚಿತ್ರಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತಾನೆ ಕಂಪ್ಯೂಟರ್ಗಳನ್ನು ಬಳಸಿ ಅವುಗಳನ್ನು ವಿನ್ಯಾಸಗೊಳಿಸುತ್ತಾನೆ 3D ವಸ್ತುಗಳನ್ನು ಅಭಿವೃದ್ಧಿಪಡಿಸುತ್ತಾನೆ ಮತ್ತು ತಾಂತ್ರಿಕ ರೇಖಾಚಿತ್ರಗಳ ದೃಶ್ಯ ಅಂಶಗಳನ್ನು ಹೊಂದಿರುತ್ತಾನೆ ಇವು ನಮ್ಮ ಕೋರ್ಸ್ ನ ಉದ್ದೇಶಗಳಾಗಿವೆ